PML ಸಿದ್ಧಾಂತದ ಒಂದು ರೀತಿಯ ಸಾರಾಂಶವನ್ನು ನಾವು ಇಲ್ಲಿಯವರೆಗೆ ನೋಡಿದ್ದೇವೆ ನಿರ್ದೇಶಾಂಕ ವಿಸ್ತರಿಸುವ ನಿಯತಾಂಕಗಳನ್ನು ಬದಲಾಯಿಸುವ ಮೂಲಕ ಶೂನ್ಯ ಪ್ರತಿಬಿಂಬಗಳೊಂದಿಗೆ ನಷ್ಟ ಮಾಧ್ಯಮವನ್ನು ಅನುಕರಿಸಬಹುದು ಈ ವ್ಯುತ್ಪನ್ನದಲ್ಲಿ ಸೂಚಿಸಲು ಬಯಸಿದ ಒಂದು ವಿಷಯವೆಂದರೆ ನಾವು e−jωt ವ್ಯುತ್ಪನ್ನದಲ್ಲಿ ಟೈಮ್ ಕಾನ್ವೆನ್ಶನ್ ನನ್ನು ಊಹಿಸಿದ್ದೇವೆ ಆದ್ದರಿಂದ ನಮ್ಮ ಟೈಮ್ ಕನ್ವೆನ್ಶನ್ e−jωt ಆಗಿತ್ತು ಇದು s ನ p jq ರೂಪವನ್ನು ಆಯ್ಕೆ ಮಾಡಲು ಕಾರಣವಾಯಿತು ಏಕೆಂದರೆ ಅದು e−jωt ಆಗಿರುವುದರಿಂದ ಸ್ಪೇಸ್ ಪದ ಎಂದರೆ e−jωt ಆಗಿರುತ್ತದೆ ಈಗ ವಿರುದ್ಧ ಟೈಮ್ ಕನ್ವೆನ್ಶನ್ ಹೊಂದಿದ್ದರೆ s ವು p − jq ಎಂದಾಗುತ್ತದೆ ಆದ್ದರಿಂದ ಇವು ಕೆಲವು ಸರಳ ಅನುಷ್ಠಾನ ಸಮಸ್ಯೆಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕುಇಲ್ಲದಿದ್ದರೆ ನಿಮ್ಮ ಕೋಡ್ನಲ್ಲಿ ಏನೂ ಕಾರ್ಯನಿರ್ವಹಿಸುವುದಿಲ್ಲ ಎಂದು ನೀವು ಕಾಣಬಹುದು ಆದ್ದರಿಂದ PML ಬಗ್ಗೆ ನಾವು ಇಲ್ಲಿಯವರೆಗೆ ಚರ್ಚಿಸಿದ್ದನ್ನು ನಾನು ಅದನ್ನು ಹೇಗೆ ಸರಿಯಾಗಿ ಕಾರ್ಯಗತಗೊಳಿಸುತ್ತೇನೆ ಎಂಬುದಕ್ಕಿಂತ ಸ್ವತಂತ್ರವಾಗಿದೆ ಅಂತಿಮವಾಗಿ ಈ ಎಲ್ಲಾ ತಿಯರಿ ಮಾಡಿದ ನಂತರ ನನ್ನ ವಿಧಾನದಲ್ಲಿ ನಿಜವಾಗಿ ಹೇಗೆ ಕಾರ್ಯಗತಗೊಳಿಸುತ್ತೇನೆ ಎಂಬುವುದರ ಬಗ್ಗೆ ಬಗ್ಗೆ ಮಾತನಾಡಲಿದ್ದೇವೆ ಆದ್ದರಿಂದ ಇದನ್ನು FDTDಗೆ ಅನುಷ್ಠಾನಗೊಳಿಸುವುದು ಮತ್ತು ಅದು ಸರಳವಾಗಿದ್ದು ಮ್ಯಾಕ್ಸ್ವೆಲ್ನMaxwell'sಸಮೀಕರಣವನ್ನು ಸ್ವಲ್ಪ ವಿಭಿನ್ನವಾಗಿ ನೋಡುವುದರ ಮೇಲೆ ಅವಲಂಬಿತವಾಗಿರುತ್ತದೆ ಯಾಕೆಂದರೆ ಆ ನಿರ್ದೇಶಾಂಕ ವಿಸ್ತರಣೆಯ ನಿಯತಾಂಕವು ಮ್ಯಾಕ್ಸ್ವೆಲ್ನ ಸಮೀಕರಣದಲ್ಲಿ ಕಾಣುವ ಮೂಲಕ ಮತ್ತೊಮ್ಮೆ ಕಾಣಿಸಿಕೊಂಡಿತು ಆದ್ದರಿಂದ ಇನ್ನೊಮ್ಮೆ ಸರಳವಾದ ಮರುಪರಿಶೀಲನೆಯು ನಮಗೆ ಸಹಾಯ ಮಾಡುತ್ತದೆ ಆದ್ದರಿಂದಮ್ಯಾಕ್ಸ್ವೆಲ್ನMaxwell's ಸಮೀಕರಣಗಳು ಉಪಯುಕ್ತ ರೀತಿಯಲ್ಲಿ ಪುನಃ ಬರೆಯುವ ಉದಾಹರಣೆಗೆ ಕರ್ಲ್ H ಆಗಿದ್ದುಈಗ ಅದನ್ನು ವಿಸ್ತರಿಸೋಣ ಹಾಗಾಗಿ ಎಲ್ಲ ಪದಗಳು ಇರಲಿರುವ xˆ ಘಟಕವು ಮೊದಲ ಪದವಾಗಿದೆ ನಂತರ yˆ ಪದವನ್ನು ಈ ರೀತಿಯಾಗಿ ಬರೆಯಬಹುದು ∂Hx∂z − ∂Hz ∂x ಮತ್ತು ನಂತರ ಅದು zˆ ಘಟಕವನ್ನು ಹೊಂದಿರುತ್ತದೆ ಆಗ ಈ ರೀತಿ ∂Hy ∂x − ∂Hx∂y ತೋರಿಸಬಹುದು ಇದು ಕರ್ಲ್ನ್ನು ಬರೆಯುವ ಸಾಮಾನ್ಯ ವಿಧಾನವಾಗಿದೆ ಈಗ ಮ್ಯಾಕ್ಸ್ವೆಲ್ನMaxwell's ಸಮೀಕರಣಗಳನ್ನು ಮರುವ್ಯಾಖ್ಯಾನಿಸಿದಾಗ ನಿರ್ದೇಶಾಂಕ ವಿಸ್ತರಿಸುವ ನಿಯತಾಂಕಗಳನ್ನು ನಾವು ಪಡೆದುಕೊಳ್ಳಬಹುದು xˆ yˆ zˆ ಜೊತೆಯಲ್ಲಿ ಅಥವಾ ನಾನು ∇e ಅಥವಾ ∇hಅನ್ನು ಮರು ವ್ಯಾಖ್ಯಾನಿಸಿದಾಗ ಜೊತೆಯಲ್ಲಿ ಬೇರೆ ಯಾವುದಾದರೂ ಇದೆಯಾ ನಾನು ಅವುಗಳನ್ನು ಹೇಗೆ ಮರು ವ್ಯಾಖ್ಯಾನಿಸಿದೆ ಎಂಬುದನ್ನು ತಿಳಿಯಬೇಕಾಗಿದೆ ಹೌದು ಆದರೆ ಇದು ಯಾವ ಪದದೊಂದಿಗೆ ಜೊತೆಯಾಗಿದೆ ಭಾಗಶಃ ವ್ಯುತ್ಪನ್ನಗಳ ಪದವು ಯುನಿಟ್ ವೆಕ್ಟರ್ಪದಗಳಲ್ಲ ಆದ್ದರಿಂದ ಉದಾಹರಣೆಗೆನಾನು ಇಲ್ಲಿಂದ ಏನು ಮಾಡಬಹುದೆಂದರೆ ಸಾಮಾನ್ಯ ಭಾಗಶಃ ವ್ಯುತ್ಪನ್ನ ಪದಗಳನ್ನು ಹೊರತೆಗೆಯುತ್ತೇನೆ ಅದು xˆ × H ಅಂದರೆ ಇಲ್ಲಿ ಕೇವಲ zˆ ಮತ್ತು yˆ ಇದೆ ಆದ್ದರಿಂದ zˆ ವು Hy ಆಗಲಿದೆ ಮತ್ತು ನಾನು − yˆ Hz ನ್ನು ಪಡೆಯಲಿದ್ದೇನೆ ಮೇಲಿನ ಪದ ವಿನ್ಯಾಸದಲ್ಲಿ x ಗೆ ಸಂಬಂಧಿಸಿದಂತೆ ಭಾಗಶಃ ಉತ್ಪನ್ನ ಅಲ್ಲಿ ಸಾಮಾನ್ಯವಾಗಿದೆ ∂ ∂x ಇಲ್ಲಿ ಎಲ್ಲೆಡೆ ಕಾಣಿಸಿಕೊಳ್ಳುತ್ತಿದೆ ಆದ್ದರಿಂದ ನಾನು ∇ × H ಈ ರೀತಿ ಪುನಃ ಬರೆಯಬಹುದು ∇ × H ∂∂x xˆ × H ∂∂y yˆ × H ∂∂z zˆ × H ಯಾವುದೇ ಅಂದಾಜುಗಳಿಲ್ಲದೆ ಇದನ್ನು ಕೇವಲ ಪುನಃ ಬರೆಯುವುದು ಆದ್ದರಿಂದ ಇಲ್ಲಿ ಇದನ್ನು ಯುನಿಟ್ ವೆಕ್ಟರ್ಸ್ xˆ yˆ zˆ ಪರಿಭಾಷೆಯಲ್ಲಿ ಬರೆಯಲಾಗಿದೆ ಆದ್ದರಿಂದ ಇದು ಯುನಿಟ್ ವೆಕ್ಟರ್ ಆಗಿದೆ ಮತ್ತು ಇದು ಭಾಗಶಃ ಉತ್ಪನ್ನಗಳನ್ನಾಗಿ ವರ್ಗೀಕರಿಸಿದ್ದೇನೆ ಆದ್ದರಿಂದ ನಾನು ಇದನ್ನು ಏಕೆ ಮಾಡುತ್ತೇನೆಂದರೆ ಇದು ನಿರ್ದೇಶಾಂಕ ವಿಸ್ತರಣೆಯ ರೂಪದಲ್ಲಿದ್ದು ಸುಲಭವಾದ ವ್ಯಾಖ್ಯಾನವನ್ನು ನೀಡುತ್ತದೆ ನಿರ್ದೇಶಾಂಕವನ್ನು ವಿಸ್ತರಿಸುವುದು ಕೇವಲ ∂∂x ನ್ನು 1Hx ಅಥವಾ1Ex ಗುಣಿಸುವುದರಿಂದ ಆಗುವುದು ಆದ್ದರಿಂದ ಈಗ ಅದನ್ನು ನೋಡಲು ನಮಗೆ ಅವಕಾಶ ಮಾಡಿಕೊಡುತ್ತದೆ ಉದಾಹರಣೆಗೆ FDTDಯಾಗಿ ಅನುಷ್ಠಾನ ಮಾಡಲು ನಮಗೆ ಈಗಾಗಲೇ ತಿಳಿದಿರುವ ಲೋಸ್ಸಿ ಮೀಡಿಯಾದ ಜತೆ ಹೋಲಿಕೆ ಮಾಡಿ ನೋಡೋಣ ಆದ್ದರಿಂದ ನಾವು ಸಮೀಕರಣ 1ನ್ನು ತಡೆಹಿಡಿದು ಮತ್ತು ಲೋಸ್ಸಿ ಮೀಡಿಯಾದ ಮುಂದಿನ ನೋಟವನ್ನು ಹೋಲಿಸಿದಾಗ ಮತ್ತು ತುಂಬಾ ಸರಳವಾದದನ್ನು ಬಳಸುತ್ತೇವೆ ಎಂದುಕೊಳ್ಳಬಹುದು ಈಗಾಗಲೇ ಬಳಸಿದ ಓಮ್ಸ್ ಲಾOhm's law ವನ್ನು ಇಲ್ಲಿ ಉಪಯೋಗಿಸಬಹುದು J σE ಆದ್ದರಿಂದ ಆದ್ದರಿಂದ ∇ × H J ∂D∂t ಇದು ಈ ರೀತಿಯಾಗುವುದೆಂದು ತಿಳಿದಿದೆ → → → → → ∇ × H J ∂D∂t σE jωε0εr E ನಾನು ಇದನ್ನು ಪುನಃ ಕಾಂಪ್ಲೆಕ್ಸ್ ಪರ್ಮಿಟಿವಿಟಿ ಪ್ರಕಾರ ಬರೆಯಬಹುದು ಆಗ ಇದು ಹಾಗಾಗಿ ಇದನ್ನು ನಾವು ಈಗಾಗಲೇ ನೋಡಿದ್ದೇವೆ ಇದನ್ನು ನಾವು ε′ ಎಂದು ಕರೆಯಬಹುದು ನಾವು ಯಾಕೆ ಲೋಸ್ಸಿ ಮೀಡಿಯಾಕ್ಕೆ ಮರುಕಳಿಸುವಿಕೆಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಎಂದು ನೀವು ಈಗಾಗಲೇ ಊಹಿಸಿರಬಹುದು ಏಕೆಂದರೆ ನಾವು ಈಗಾಗಲೇ PMLಅನ್ನು ಸಮನ್ವಯ ವಿಸ್ತರಣೆಯೊಂದಿಗೆ ಲೋಸ್ಸಿ ಐಸೊಟ್ರೊಪಿಕ್ ಮಾಧ್ಯಮದಂತಿದೆ ಎಂಬ ವ್ಯಾಖ್ಯಾನವನ್ನು ನೀಡಬಹುದು ಆದ್ದರಿಂದ ಈಗ∇×H ಮ್ಯಾಕ್ಸ್ವೆಲ್ನMaxwell's ಸಮೀಕರಣಗಳಿಗೆ ಸಮನಾಗಿರುತ್ತದೆ ಆದ್ದರಿಂದ ವಿದ್ಯುತ್ ಕ್ಷೇತ್ರ ದೊಂದಿಗಿನ ಈ ಎಲ್ಲಾ ಪದಗಳು ಸ್ಕೇಲರ್ಗಳಾಗಿವೆ ಆದ್ದರಿಂದ ಇಲ್ಲಿರುವ ಈ ವೆಕ್ಟರ್ ಈ 3 ಪದಗಳಲ್ಲಿ ಪ್ರತಿಯೊಂದೂ ವೆಕ್ಟರ್ ಸರಿಯಾದ ದಿಕ್ಕು ಎಂಬುದು ಸ್ಪಷ್ಟವಾಗಿಲ್ಲ ಎಂದು ಒಪ್ಪುತ್ತೀರಾ ಅಂದರೆ ಅದು ಎಲ್ಲಿ H ಆಗಿದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ನಾನು ಈ ಸಂಪೂರ್ಣ ವಿಷಯವನ್ನು ಪುನಃಈ ರೀತಿ ಬರೆಯಬಹುದು ಈ ರೀತಿಯ 3 ವೆಕ್ಟರ್ ಗಳವಿಷಯದಲ್ಲಿ ನಾನು ಇದನ್ನು Esx Esy Esz ಎಂದು ಬರೆಯಬಹುದು ಆದ್ದರಿಂದ ನಾನು ಏನು ಹೇಳುತ್ತಿದ್ದೇನೆ ಎಂದರೆ ಸಮೀಕರಣ 1 3ವೆಕ್ಟರ್ ಗಳನ್ನು ಹೊಂದಿದೆ ಎಂದು ಹೇಳುತ್ತದೆ ಈ ಪದಗಳು 1 2 3 ಪ್ರತಿಯೊಂದು 3 ವೆಕ್ಟರ್ ಗಳನ್ನು ಹೊಂದಿರುತ್ತದೆ ಇವುಗಳಲ್ಲಿ ಪ್ರತಿ 3ರಲ್ಲಿಯೂ 1 ವೆಕ್ಟರ್ ಮತ್ತು∇ × H ಅಂತಿಮವಾಗಿ ಹೊಂದಿದೆ ಮ್ಯಾಕ್ಸ್ವೆಲ್ನ ಸಮೀಕರಣಗಳುMaxwell's equations ಇವಕ್ಕೆ ಸಮಾನವಾಗಿರುತ್ತದೆ ಹಾಗೆಯೇ ಈ ಪದಕ್ಕೆ ವಿದ್ಯುತ್ ಕ್ಷೇತ್ರವು ಕೂಡ 3 ವೆಕ್ಟರ್ ಗಳನ್ನು ಹೊಂದಿದೆ → ಆದ್ದರಿಂದ ನಾನು ಈ 3 ವೆಕ್ಟರ್ ಗಳನ್ನು ವ್ಯಾಖ್ಯಾನಿಸುತ್ತಿದ್ದೇನೆ ಈ ವ್ಯಾಖ್ಯಾನದಿಂದ Esx 1jωε0ε′ ∂∂x xˆ × H ಗೆ ಸಮಾನವಾಗಿರುತ್ತದೆ ಇದು ನಾನು ತಿಳಿಸಿದ ವ್ಯಾಖ್ಯಾನ ಅದನ್ನು ಮಾಡಬಹುದೇ ಆದ್ದರಿಂದ ನಾನು ವಿದ್ಯುತ್ ಕ್ಷೇತ್ರವನ್ನು 3 ವೆಕ್ಟರ್ ಗಳಾಗಿ ವಿಂಗಡಿಸುತ್ತೇನೆ Esx Esy Esz ಆದ್ದರಿಂದಈ ವೆಕ್ಟರ್ ಗಳಾದ Esx Esy Esz ಇವುಗಳು xˆ yˆ zˆ ನ ಉದ್ದಕ್ಕೂ 3 ಅನಿಯಂತ್ರಿತ ದಿಕ್ಕುಗಳಾಗಿರುವುದಿಲ್ಲ ಆ 3 ಅನಿಯಂತ್ರಿತ ನಿರ್ದೇಶನಗಳು ಯಾವುವು ಅವುಗಳನ್ನು ಯುನಿಟ್ ವೆಕ್ಟರ್ಸ್ xˆ × H ನಾನು ಬಯಸುವ ವೆಕ್ಟರ್ ನ್ನು ಯಾವುದೇ 3 ಆರ್ಥೋಗೋನಲ್ದಿಕ್ಕುಗಳಲ್ಲಿ ಡಿಕಂಪೋಸ್ ಮಾಡಬಹುದು ಆದ್ದರಿಂದ ಇವುಗಳು xˆ yˆ zˆ 3 ಅನಿಯಂತ್ರಿತ ದಿಕ್ಕುಗಳಲ್ಲಿಲ್ಲ ಇದನ್ನು xˆ × H yˆ × Hzˆ × H ಎಂದು ವ್ಯಾಖ್ಯಾನಿಸಲಾಗಿದೆ → zˆ × H ಸರಿಯಾಗಿದೆ ಆದ್ದರಿಂದ ಇಲ್ಲಿಯವರೆಗೆ ನಾನು ಮ್ಯಾಕ್ಸ್ವೆಲ್ನ ಸಮೀಕರಣಗಳನ್ನು ಮತ್ತು ಲೋಸ್ಸಿ ಮೀಡಿಯಾವನ್ನು ಮರು ವ್ಯಾಖ್ಯಾನಿಸುವುದನ್ನು ಬಿಟ್ಟರೆ ಹೊಸದನ್ನು ಮಾಡಿಲ್ಲ PML ಸರಿ ಇದೆ ಎಂಬುದರ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲ ಈಗ PMLಅನ್ನು ಹೇಗೆ ಕಾರ್ಯಗತಗೊಳಿಸಬೇಕು ಎಂದು ನಾವು ನೋಡೋಣ ಅದರಿಂದ ಏನಾಗುತ್ತದೆ ಎಂದು ನೀವು ಊಹಿಸಬಲ್ಲಿರಾ